ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಪ್ರದರ್ಶನಕ್ಕೆ ಸ್ವಾಗತ ಈ ಡೆಮೊದಲ್ಲಿ ಪೊಸಿಷನ್ ಇಂಡಿಪೆಂಡೆಂಟ್ ಕೋಡ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಉದಾಹರಣೆಯನ್ನು ನೋಡಲಾಗುತ್ತದೆ ಆದ್ದರಿಂದ ಹಿಂದಿನ ಪ್ರದರ್ಶನದಲ್ಲಿ ನಾವು ರನ್ಟೈಮ್ ಮರುಸ್ಥಾಪಿಸಬಹುದಾದ ಕೋಡ್ ಅನ್ನು ನೋಡಿದ್ದೇವೆ ಮತ್ತು ಲೋಡರ್ ಮಾಡಲು ಬಹಳಷ್ಟು ಕೆಲಸಗಳನ್ನು ಹೊಂದಿರಬೇಕು ಎಂದು ನಾವು ನೋಡಿದ್ದೇವೆ ಮತ್ತು ಲೋಡರ್ ಹೋಗಿ ಕೋಡ್ ಅನ್ನು ಮಾರ್ಪಡಿಸಲು ಮತ್ತು ಪ್ರತಿಯೊಂದು ಸ್ಥಳಗಳಲ್ಲಿ ವಿಳಾಸವನ್ನು ಸರಿಪಡಿಸಲು ಅಗತ್ಯವಿದೆ ಮತ್ತು ಇದರಲ್ಲಿ ಬಹಳಷ್ಟು PIC ಸ್ಥಾನ ಸ್ವತಂತ್ರ ಕೋಡ್ನೊಂದಿಗೆ ಹೆಚ್ಚು ಸರಳಗೊಳಿಸಲಾಗುತ್ತದೆ ಆದ್ದರಿಂದ ನಾವು ಹಿಂದಿನ ಪ್ರದರ್ಶನವನ್ನು ಮಾಡಿದಂತೆಯೇ ನಾವು ಅದೇ ಕೋಡ್ ಅನ್ನು ಬಳಸುತ್ತೇವೆ ಈ ಕೋರ್ಸ್ ಜೊತೆಗೆ ಬರುವ ವರ್ಚುವಲ್ ಮೆಷಿನ್ನಲ್ಲಿ ಈ ಕೋಡ್ ಅನ್ನು ಡೌನ್ಲೋಡ್ ಮಾಡಬಹುದು ಉದಾಹರಣೆಯು nptel codesmodule5relocgot ನಲ್ಲಿ ಇರುತ್ತದೆ ಆದ್ದರಿಂದ ನಾವು ಮೊದಲಿನಂತೆಯೇ ಅದೇ ಲೈಬ್ರರಿಯನ್ನು ಬಳಸುತ್ತೇವೆ ಲೈಬ್ರರಿಯನ್ನು mylib c ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ತೋರಿಸಿರುವಂತೆ ಇದು mylib int set mylib int ಮತ್ತು get mylib int ಅನ್ನು ಹೊಂದಿಸಲು ಮತ್ತು ಪಡೆಯಲು ಮತ್ತು ಪಡೆಯಲು ಮತ್ತು ಮೊದಲಿನಂತೆ ಇಲ್ಲಿ ಡ್ರೈವರ್ ಅನ್ನು ಹೊಂದಿದೆ set mylib int ಮತ್ತು get mylib int ಗೆ ಆಹ್ವಾನ ಸ್ಥಾನ ಸ್ವತಂತ್ರ ಕೋಡ್ ಅನ್ನು ರಚಿಸುವ ಸಲುವಾಗಿ ಆಜ್ಞೆ ಅಥವಾ ಕಂಪೈಲರ್ ಆಯ್ಕೆಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಇದನ್ನು ಮಾಡಲು ಮೇಕ್ಫೈಲ್ಗೆ ಹೇಗೆ ಅಗತ್ಯವಿರುತ್ತದೆ ಅದು ಲೈಬ್ರರಿಯನ್ನು ಸ್ಥಾನ ಸ್ವತಂತ್ರ ಕೋಡ್ ಲೈಬ್ರರಿ ಅಥವಾ ಪಿಕ್ ಲೈಬ್ರರಿಯಾಗಿ ಉತ್ಪಾದಿಸುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡಿದಂತೆ ನಾವು ಹೆಚ್ಚುವರಿ ಆಯ್ಕೆಯನ್ನು ಹೊಂದಿದ್ದೇವೆ fpic ಇದು ಉತ್ಪಾದಿಸುತ್ತದೆ ಇದು ಸ್ಥಾನ ಸ್ವತಂತ್ರ ಕೋಡ್ ಲೈಬ್ರರಿಯನ್ನು ರಚಿಸಲು ಕಂಪೈಲರ್ ಮಾಡುತ್ತದೆ ಮತ್ತು ಮೊದಲಿನಂತೆ ನಾವು ಈ ಲೈಬ್ರರಿಯ ಡಿಸ್ಅಸೆಂಬಲ್ ಅನ್ನು libmylib pic diss ನಲ್ಲಿ ಡಂಪ್ ಮಾಡುತ್ತೇವೆ ಆದ್ದರಿಂದ ನಾವು ಈ ಡಿಸ್ಅಸೆಂಬಲ್ ಅನ್ನು ತೆರೆದಾಗ ನೀವು ಗಮನಿಸುವ ಮೊದಲ ವಿಷಯವೆಂದರೆ ಲೋಡ್ ಸಮಯದ ಸ್ಥಳಾಂತರದೊಂದಿಗೆ ನಾವು ಹಿಂದೆ ನೋಡಿದ ಕೋಡ್ಗೆ ಹೋಲಿಸಿದರೆ ಕೋಡ್ ತುಂಬಾ ವಿಭಿನ್ನವಾಗಿದೆ ನಾವು ಪಡೆದ ಹಿಂದಿನ ಲೈಬ್ರರಿ ಕೋಡ್ನೊಂದಿಗೆ ಇದನ್ನು ಹೋಲಿಸಿದರೆ ಇವೆರಡೂ ಸಂಪೂರ್ಣವಾಗಿ ಭಿನ್ನವಾಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇಲ್ಲಿ ನಿಖರವಾಗಿ ಏನಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಈಗ set mylib int ಮೂಲಭೂತವಾಗಿ ಇನ್ಪುಟ್ ಪ್ಯಾರಾಮೀಟರ್ X ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಜಾಗತಿಕ ವೇರಿಯಬಲ್ mylib int ಅನ್ನು ಆ ಮೌಲ್ಯದೊಂದಿಗೆ ಹೊಂದಿಸುತ್ತದೆ ಆದ್ದರಿಂದ ಇದನ್ನು ಪಿಕ್ ಕೋಡ್ನೊಂದಿಗೆ ವಿಭಿನ್ನವಾಗಿ ಮಾಡಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ಎರಡು ಸೂಚನೆಗಳು ಸ್ಟಾಕ್ ಫ್ರೇಮ್ ಅನ್ನು ರಚಿಸುತ್ತವೆ ಮುಂದಿನ ಸೂಚನೆಯು X86 get pc thunk ax ಎಂಬ ಈ ಕಾರ್ಯಕ್ಕೆ ಕರೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಈ ಕಾರ್ಯವು ಕಂಪೈಲರ್ ಸೇರಿಸುವ ಸಂಗತಿಯಾಗಿದೆ ಈ ಕಾರ್ಯವು ಕೇವಲ ಎರಡು ಹೇಳಿಕೆಗಳನ್ನು ಹೊಂದಿದೆ ಇದು ಸ್ಟಾಕ್ ಪಾಯಿಂಟರ್ ಅಥವಾ ಸ್ಟಾಕ್ ಪಾಯಿಂಟರ್ನ ವಿಷಯಗಳನ್ನು EAX ರಿಜಿಸ್ಟರ್ಗೆ ಚಲಿಸುತ್ತದೆ ಮತ್ತು ನಂತರ ಹಿಂತಿರುಗಿಸುತ್ತದೆ ಆದ್ದರಿಂದ ಕರೆ ಮಾಡಿದಾಗ ಈ ಸೂಚನೆಗೆ ಅನುಗುಣವಾದ ವಿಳಾಸಕ್ಕೆ ಸಂಬಂಧಿಸಿದ ಈ ಕರೆಗೆ ಹಿಂತಿರುಗುವ ವಿಳಾಸವನ್ನು ಸ್ಟಾಕ್ಗೆ ತಳ್ಳಲಾಗುತ್ತದೆ ಮತ್ತು ಆ ಸಮಯದಲ್ಲಿ ಸ್ಟಾಕ್ ಪಾಯಿಂಟರ್ ಆ ರಿಟರ್ನ್ ವಿಳಾಸವನ್ನು ಸೂಚಿಸುತ್ತದೆ ಆದ್ದರಿಂದ ಅದನ್ನು ಸರಿಸಲಾಗಿದೆ EAX ರಿಜಿಸ್ಟರ್ ಈ ಸೂಚನೆಯ ಕೆಳಗಿನ ಸೂಚನೆಯ ವಿಳಾಸವಾಗಿದೆ ನಾವು ಇದನ್ನು ಮಾಡಲು ಕಾರಣವೆಂದರೆ ನೀವು ಈ ನಿರ್ದಿಷ್ಟ ಸೂಚನೆಯ ವಿಳಾಸವನ್ನು ಪಡೆಯಲು ಬಯಸುತ್ತೀರಿ ಮತ್ತು ಈ ಸೂಚನೆಯು ಸ್ಥಳಾಂತರಗೊಳ್ಳಬಹುದು ಆದ್ದರಿಂದ ನಾವು ವಿಳಾಸವನ್ನು ಹಾರ್ಡ್ಕೋಡ್ ಮಾಡಲು ಸಾಧ್ಯವಿಲ್ಲ ಆದರೆ ಈ ಸೂಚನೆಯ ವಿಳಾಸವನ್ನು ಪಡೆಯಲು ಪರೋಕ್ಷ ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ ಮುಂದೆ ನಾವು EAX ರಿಜಿಸ್ಟರ್ಗೆ 0x1AB8 ಮೌಲ್ಯವನ್ನು ಸೇರಿಸುತ್ತೇವೆ ಆದ್ದರಿಂದ ಈ ಮೌಲ್ಯವು GOT ಟೇಬಲ್ ಎಂದು ಕರೆಯಲ್ಪಡುವ ಕೋಷ್ಟಕದ ವಿಳಾಸವನ್ನು ನೀಡುತ್ತದೆ ಆದ್ದರಿಂದ ಇದು GOT ಟೇಬಲ್ ಆಗಿದೆ ಆದ್ದರಿಂದ ಈ ಸೂಚನೆಯ ಕೊನೆಯಲ್ಲಿ GOT ಟೇಬಲ್ನ ವಿಳಾಸವನ್ನು EAX ರಿಜಿಸ್ಟರ್ಗೆ ಸರಿಸಲಾಗುತ್ತದೆ ಮತ್ತು ನಂತರ GOT ಕೋಷ್ಟಕದಲ್ಲಿ 14 ರ ಆಫ್ಸೆಟ್ನಲ್ಲಿ mylib int ನ ನಿಜವಾದ ವಿಳಾಸವನ್ನು ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಈ ವಿಳಾಸವನ್ನು ನಂತರ EAX ರಿಜಿಸ್ಟರ್ಗೆ ಸರಿಸಲಾಗುತ್ತದೆ ಮತ್ತು ಫ್ರೇಮ್ ಪಾಯಿಂಟರ್ನಿಂದ 8 ಬೈಟ್ಗಳ ಸ್ಥಳದಲ್ಲಿ ಸ್ಟಾಕ್ನಲ್ಲಿರುವ X ನ ಮೌಲ್ಯವನ್ನು ನಂತರ EDX ರಿಜಿಸ್ಟರ್ಗೆ ಸರಿಸಲಾಗುತ್ತದೆ ನಂತರ X ಅನ್ನು mylib int ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ GDB ಇದರೊಂದಿಗೆ ಕೆಲಸ ಮಾಡುವುದನ್ನು ನೋಡೋಣ ಆದ್ದರಿಂದ ನಾವು ಇದನ್ನು ತೆರೆಯುತ್ತೇವೆ ಮತ್ತು ಡ್ರೈವರ್ಗಾಗಿ ಜಿಡಿಬಿ ಎಕ್ಸಿಕ್ಯೂಟಬಲ್ ಅನ್ನು ರನ್ ಮಾಡುತ್ತೇವೆ dpic ಮೊದಲಿನಂತೆ ನಾವು LD ಲೈಬ್ರರಿ ಮಾರ್ಗವನ್ನು ರಫ್ತು ಮಾಡಬೇಕಾಗಿದೆ ಆದ್ದರಿಂದ ನಿರೀಕ್ಷೆಯಂತೆ ನಾವು ಮೈಲಿಬ್ನಲ್ಲಿ 100 ಮತ್ತು ಲಾಗ್ನ ಮೌಲ್ಯವು 5555 ಆಗಿದೆ ಆದ್ದರಿಂದ ಇದು GDB ಯೊಂದಿಗೆ ಆಂತರಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಾವು ನೋಡೋಣ ನಾವು set mylib int ನಲ್ಲಿ ಬ್ರೇಕ್ಪಾಯಿಂಟ್ ಅನ್ನು ಹಾಕುತ್ತೇವೆ ಮತ್ತು ಪ್ರೋಗ್ರಾಂ ಅನ್ನು ರನ್ ಮಾಡುತ್ತೇವೆ ಮತ್ತು ನಂತರ ನಾವು ಕಾರ್ಯವನ್ನು ಡಿಸ್ಅಸೆಂಬಲ್ ಮಾಡುತ್ತೇವೆ ಆದ್ದರಿಂದ ಈ getpcthunk ax ಗೆ ಕರೆ ಇರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂಬುದು ನಮಗೆ ತಿಳಿದಿರುವಂತೆ ಮುಂದಿನ ಸೂಚನೆಯ ವಿಳಾಸವಾಗಿದೆ ಅದು ಈ ಸೂಚನೆಯಾಗಿದೆ EAX ರಿಜಿಸ್ಟರ್ಗೆ ಸರಿಸಲಾಗಿದೆ ನಾವು Gedit ಅನ್ನು ತೆರೆಯೋಣ ಮತ್ತು EAX ರಿಜಿಸ್ಟರ್ ಮುಂದಿನ ಸೂಚನೆಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಗಮನಿಸಿ ಈ EAX ರಿಜಿಸ್ಟರ್ಗೆ ನಾವು 0x1AB8 ಆಫ್ಸೆಟ್ ಅನ್ನು ಸೇರಿಸುತ್ತಿದ್ದೇವೆ ಕ್ಯಾಲ್ಕುಲೇಟರ್ ಅನ್ನು ಹೆಕ್ಸಾಡೆಸಿಮಲ್ ಮೋಡ್ನಲ್ಲಿ ಇರಿಸಿ ಮತ್ತು ಜೊತೆಗೆ 1AB8 ಅನ್ನು ತೆಗೆದುಕೊಳ್ಳಿ ಆದ್ದರಿಂದ ನಾವು ನೋಡುವುದು ನಾವು 0xF7FD3000 ವಿಳಾಸವನ್ನು ಪಡೆಯುತ್ತೇವೆ ನಮ್ಮ GOT ಟೇಬಲ್ನ ವಿಳಾಸ F7FD3000 ಆಗಿದೆ ಆದ್ದರಿಂದ ನಾವು ಅದನ್ನು ಇಲ್ಲಿ ಸಂಗ್ರಹಿಸಬಹುದು ಮತ್ತು ನಾವು ಇದನ್ನು GDB ಅನ್ನು ನೋಡುವ ಮೂಲಕ ಪರಿಶೀಲಿಸಬಹುದು ಮತ್ತು EAX ರಿಜಿಸ್ಟರ್ನ ವಿಷಯಗಳನ್ನು ಈ ಕೆಳಗಿನಂತೆ ನೋಡುವ ಮೂಲಕ ನಾವು ಇದನ್ನು ನೋಡಬಹುದು EAX ಅನ್ನು ನೋಂದಾಯಿಸಿ ಮತ್ತು ಅದು F7FD3000 ಅನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಈಗ 0x14 ಆಫ್ಸೆಟ್ನಲ್ಲಿರುವ GOT ಟೇಬಲ್ನಲ್ಲಿ ನಾವು mylib int ಪ್ರಸ್ತುತದ ವಿಳಾಸವನ್ನು ಹೊಂದಿದ್ದೇವೆ ಆದ್ದರಿಂದ 0x14 ನ ಮೌಲ್ಯದಿಂದ ನಾವು ಕಳೆಯೋಣ ಮತ್ತು ನಾವು ಈ ನಮೂದನ್ನು ನೋಡುತ್ತೇವೆ ಆದ್ದರಿಂದ F7FD3000 14 ಎಂಬುದು ಈ ನಮೂದು ಇದು ವೇರಿಯೇಬಲ್ mylib int ನ ವಿಳಾಸವನ್ನು ಹೊಂದಿರುವ GOT ಕೋಷ್ಟಕದಲ್ಲಿ ನಮೂದಾಗಿದೆ ಆದ್ದರಿಂದ ನಾವು ಈ ಸ್ಥಳದ ವಿಷಯಗಳನ್ನು ನೋಡೋಣ ಆದ್ದರಿಂದ ಈ ಮೆಮೊರಿ ಸ್ಥಳದಲ್ಲಿ ಡಂಪ್ ಮತ್ತು mylib int ವಿಳಾಸವನ್ನು ಹೋಲಿಸಿದಾಗ ಎರಡೂ ಒಂದೇ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಇಲ್ಲಿ ಏನಾಗುತ್ತಿದೆ ಎಂದರೆ GOT ಟೇಬಲ್ ಪ್ರೋಗ್ರಾಂನಲ್ಲಿರುವ ಪ್ರತಿಯೊಂದು ವೇರಿಯಬಲ್ಗೆ ಆಫ್ಸೆಟ್ ಅನ್ನು ಸಂಗ್ರಹಿಸುತ್ತದೆ ಈ GOT ಟೇಬಲ್ ಅನ್ನು ಪ್ರೋಗ್ರಾಂ ಜಾಗದಲ್ಲಿ ನಿಗದಿಪಡಿಸಲಾಗಿದೆ ಆದರೆ ಅಸ್ಥಿರಗಳು ಪ್ರೋಗ್ರಾಂ ಜಾಗದಲ್ಲಿ ಯಾವುದೇ ಪ್ರದೇಶಕ್ಕೆ ಚಲಿಸುತ್ತವೆ ಈ ವೇರಿಯೇಬಲ್ಗಳ ಸರಿಯಾದ ವಿಳಾಸವನ್ನು ಪ್ರತಿಬಿಂಬಿಸಲು GOT ಟೇಬಲ್ನ ವಿಷಯಗಳನ್ನು ಸೂಕ್ತವಾಗಿ ಮಾರ್ಪಡಿಸಲಾಗಿದೆ ಎಂದು ಲೋಡರ್ ಖಚಿತಪಡಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದು ಸಣ್ಣ ಟ್ರಿಕ್ ಅನ್ನು ಪ್ಲೇ ಮಾಡಬಹುದು ನಾವು ಜಾಗತಿಕ ವೇರಿಯಬಲ್ mylib int ನ ವಿಳಾಸವನ್ನು ಹೊಂದಿರುವ ಈ ಸ್ಥಳವನ್ನು ಮಾರ್ಪಡಿಸಿದರೆ ನಾವು ಪ್ರೋಗ್ರಾಂ ನಕಲಿಯಾಗಿ ವರ್ತಿಸುವಂತೆ ಮಾಡಬಹುದು ಆದ್ದರಿಂದ driver c ಅನ್ನು ನೋಡಿ ಮತ್ತು ಈ ಜಾಗತಿಕ ವೇರಿಯಬಲ್ ಗ್ಲೋಬ್ನ ವಿಳಾಸವನ್ನು ನೋಡೋಣ ಇದು 0x804A024 ವಿಳಾಸವನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಈಗ ನಾವು ಏನು ಮಾಡಬಹುದು ಎಂಬುದು GOT ಟೇಬಲ್ನ ವಿಷಯಗಳನ್ನು ಗ್ಲೋಬ್ಗೆ ಪಾಯಿಂಟ್ ಮಾಡಲು ಬದಲಾಯಿಸುವುದು ಆದ್ದರಿಂದ ಇದನ್ನು ಈ ಕೆಳಗಿನಂತೆ ಮಾಡಲಾಗುತ್ತದೆ ನಾವು ಅದನ್ನು ಗ್ಲೋಬ್ಗೆ ಸಮಾನವಾಗಿ ಹೊಂದಿಸಬಹುದು ಆದ್ದರಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆ ಎಂದರೆ mylib int ಗಾಗಿ GOT ನಮೂದು ಈಗ ಈ ಜಾಗತಿಕ ವೇರಿಯಬಲ್ ಗ್ಲೋಬ್ ಅನ್ನು ಸೂಚಿಸುತ್ತದೆ ಇದು ಗ್ಲೋಬ್ನ ವಿಳಾಸ ಎಂದು ನೀವು ಪರಿಶೀಲಿಸಬಹುದು ಕೋಡ್ ಅನ್ನು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸಿದಾಗ ನಾವು ಅಮಾನ್ಯವಾದ ದುರುದ್ದೇಶಪೂರಿತ ಔಟ್ಪುಟ್ ಅನ್ನು ಪಡೆದುಕೊಂಡಿದ್ದೇವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಕಾರ್ಯಕ್ರಮದ ಪ್ರಕಾರ ಗ್ಲೋಬ್ನ ಮೌಲ್ಯವು 5555 ಆಗಿರಬೇಕು ಆದರೆ ನಾವು GOT ಟೇಬಲ್ ಅನ್ನು ಮಾರ್ಪಡಿಸಿರುವುದರಿಂದ ಗ್ಲೋಬ್ 100 ರ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಈ ರೀತಿಯಲ್ಲಿ ASLR ದಾಳಿಯನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಆದರೆ ಇನ್ನೂ ಇವೆ ಪ್ರೋಗ್ರಾಮ್ನ ಕೆಲಸವನ್ನು ಕುಶಲತೆಯಿಂದ ನಿರ್ವಹಿಸಲು ಆಕ್ರಮಣಕಾರರು ಬಳಸಬಹುದಾದ ಸಂಭಾವ್ಯ ನ್ಯೂನತೆಗಳು ಇದು ಪ್ರೋಗ್ರಾಂನ ನಡವಳಿಕೆಯನ್ನು ಬದಲಾಯಿಸಬಹುದು ಮತ್ತು ಹೀಗೆ ಧನ್ಯವಾದ